ಕಾಂತೀಯ ವಸ್ತುಗಳು 1 ಖಾಲಿ ಜಾಗದಲ್ಲಿ ವೆಕ್ಟರ್ ವಿಭವ ಮತ್ತು ಕಾಂತೀಯ ಕ್ಷೇತ್ರವನ್ನು ಲೆಕ್ಕಹಾಕಿದ ನಂತರ ನಾವು ಈಗ ಕಾಂತೀಯ ವಸ್ತುಗಳಿಗೆ ಹೋಗಲು ಬಯಸುತ್ತೇವೆ ಮತ್ತು ಅಲ್ಲಿ ಕ್ಷೇತ್ರಗಳನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನೋಡೋಣ ಸ್ಥಾಯೀವಿದ್ಯುತ್ತಿನ ಪ್ರಕರಣಕ್ಕಾಗಿ ನಾವು ಅಂತಹ ಚರ್ಚೆಯನ್ನು ನಡೆಸಿದ್ದೇವೆ ಎಂದು ನೆನಪಿಸಿಕೊಳ್ಳಿ ಅಲ್ಲಿ ನಾವು ಧ್ರುವೀಕರಿಸಬಹುದಾದ ವಸ್ತುಗಳು ಮತ್ತು ಡೈಎಲೆಕ್ಟ್ರಿಕ್ಸ್ ಬಗ್ಗೆ ಮಾತನಾಡಿದ್ದೇವೆ ಅಂತೆಯೇ ನಾವು ಕಾಂತೀಯ ವಸ್ತುಗಳನ್ನು ಹೊಂದಿದ್ದೇವೆ ಅಲ್ಲಿ ಅವುಗಳನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದರೆ ಅವು ಕಾಂತೀಯವಾಗುತ್ತವೆ ಅವು ದ್ವಿಧ್ರುವಿ ಕ್ಷಣವನ್ನು ಅಭಿವೃದ್ಧಿಪಡಿಸುತ್ತವೆ ಈಗ ಸರಳ ಉದಾಹರಣೆಯೆಂದರೆ ನಾನು ಮ್ಯಾಗ್ನೆಟ್ ಅನ್ನು ತೆಗೆದುಕೊಂಡು ಅದರ ಹತ್ತಿರ ಪಿನ್ ಅನ್ನು ತಂದರೆ ಅದು ಆಕರ್ಷಿತವಾಗುತ್ತದೆ ಅದು ಏಕೆ ಆಕರ್ಷಿತವಾಗುತ್ತದೆ ಎಂದರೆ ಈ ಕಾಂತಕ್ಷೇತ್ರವು ಈ ಪಿನ್ ನಲ್ಲಿಯೇ ಕಾಂತೀಯ ಕ್ಷಣ ಅಥವಾ ಮ್ಯಾಗ್ನೆಟ್ ಅನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಪಿನ್ ಮೂಲ ಮ್ಯಾಗ್ನೆಟ್ ಕಡೆಗೆ ಆಕರ್ಷಿತವಾಗುತ್ತದೆ ಇದು ನಿಸ್ಸಂಶಯವಾಗಿ ಅಂತಹ ಮ್ಯಾಗ್ನೆಟ್ನಲ್ಲಿ ಬೆಳವಣಿಗೆಯಾಗುತ್ತದೆ S ಮತ್ತು N ಅಂತ್ಯಗಳು ಈ ರೀತಿ ಇರುತ್ತದೆ ಆದ್ದರಿಂದ ನಾವು ಇದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಅಥವಾ ಈ ಮಾಧ್ಯಮದ ಕಾಂತೀಯ ಕ್ಷಣವನ್ನು ಅಥವಾ ಕಾಂತೀಯ ವಸ್ತುಗಳ ಅನ್ವಯಿಕ ಕ್ಷೇತ್ರಗಳಿಗೆ ಲೆಕ್ಕಾಚಾರ ಮಾಡಲು ಅಥವಾ ಸಂಬಂಧಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರಾರಂಭಿಸಲು ನಾನು ಮೊದಲು ವಿಷಯವನ್ನು ಅಭಿವೃದ್ಧಿಪಡಿಸಲು ಏನು ಮಾಡುತ್ತೇನೆ ಎಂದರೆ ನಾನು ಮೊದಲು ಪಾಯಿಂಟ್ ಮ್ಯಾಗ್ನೆಟಿಕ್ ದ್ವಿಧ್ರುವಿಗಾಗಿ ವೆಕ್ಟರ್ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡುತ್ತೇನೆ ಏಕೆಂದರೆ ಅಂತಿಮವಾಗಿ ನಾವು ಕಾಂತೀಯ ಕ್ಷಣವನ್ನು ಅರ್ಥೈಸಲು ಬಯಸಿದಾಗ ನಾವು ಅದನ್ನು ಬೌಂಡ್ ಕರೆಂಟ್ ಗಳ ಮೂಲಕ ಮಾಡುತ್ತೇವೆ ಮತ್ತು ಅದಕ್ಕಾಗಿ ಸಣ್ಣ ಕಾಂತೀಯ ದ್ವಿಧ್ರುವಿಗಾಗಿ ವೆಕ್ಟರ್ ವಿಭವವು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಮತ್ತು ಇಲ್ಲಿ A ಎಂಬುದು r ಬಿಂದುವಿನಲ್ಲಿ ಪ್ರಯೋಗವನ್ನು ನೀಡುತ್ತೇನೆ ಒಂದು ಮ್ಯಾಗ್ನೆಟಿಕ್ ದ್ವಿಧ್ರುವಿ ಬಿಂದುವಿನ ಮೂಲದಲ್ಲಿ ಕುಳಿತಿರುವ ದ್ವಿಧ್ರುವಿಯು Ar04πm rr3 ಘನಕ್ಕೆ ಸಮಾನವಾಗಿರುತ್ತದೆ ಎಲೆಕ್ಟ್ರೋಸ್ಟಾಟಿಕ್ಸ್ ಗೆ ಮೂಲದಲ್ಲಿ ಕುಳಿತಿರುವ ಬಿಂದು ದ್ವಿಧ್ರುವಿಯಿಂದಾಗಿ r ನಲ್ಲಿನ ಸ್ಥಾಯೀವಿದ್ಯುತ್ತಿನ ವಿಭವವು 14π0p rr3 ಘನಾಕೃತಿಯ ಮೇಲೆ ಎಂದು ನೆನಪಿಸಿಕೊಳ್ಳುವುದಕ್ಕೆ ಹೋಲುತ್ತದೆ ಆದ್ದರಿಂದ ನೀವು ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಹೋದಾಗ ಏನಾಗುತ್ತಿದೆ ಎಂದರೆ ಈ ಡಾಟ್ ಉತ್ಪನ್ನವು ಅಡ್ಡ ಉತ್ಪನ್ನದಿಂದ ಬದಲಾಯಿಸಲ್ಪಡುತ್ತದೆ ಮತ್ತು ಮ್ಯಾಗ್ನೆಟಿಕ್ ದ್ವಿಧ್ರುವಿ ಬದಲಿಗೆ ವಿದ್ಯುತ್ ದ್ವಿಧ್ರುವಿ ಈಗ ನಾನು ಮ್ಯಾಗ್ನೆಟಿಕ್ ದ್ವಿಧ್ರುವಿ m ಅನ್ನು ಹೊಂದಿದ್ದೇನೆ ಆದ್ದರಿಂದ ನಾವು ಇದನ್ನು ಪರಿಶೀಲಿಸೋಣ rr3 ಆದ್ದರಿಂದ ನಾನು ಮೂಲದಲ್ಲಿ ಆಯಸ್ಕಾಂತೀಯ ದ್ವಿಧ್ರುವಿ m ಅನ್ನು ಹೊಂದಿದ್ದರೆ ಇದಕ್ಕೆ ಕಾರಣವಾದ ವೆಕ್ಟರ್ ಸಂಭಾವ್ಯತೆಯು Ar04πmrr3 ಆಗಿದೆ ಎಂದು ನಾವು ಹೇಳುತ್ತಿದ್ದೇವೆ ನಾನು ಇದನ್ನು ಹೇಗೆ ಪರಿಶೀಲಿಸುವುದು ಈ ವೆಕ್ಟರ್ ವಿಭವವು ಬಿಂದುವಿನ ದ್ವಿಧ್ರುವಿಯ ಕಾರಣದಿಂದ ಕ್ಷೇತ್ರವನ್ನು ಸುರುಳಿಯ ಮೂಲಕ ನನಗೆ ನೀಡಲು ಸಾಧ್ಯವಾಗುತ್ತದೆ ಇದು AB04π3m rr mr3 ಎಂದು ನನಗೆ ಇದು ನೀಡುತ್ತದೆ ಆದ್ದರಿಂದ ನಾವು Ar04πmrr3 ಮಾಡೋಣ ಹಾಗಾಗಿ ABB A A BA B B A ಇದು AmBrr3 1r ಈಗ A ಸ್ಥಿರ ವೆಕ್ಟರ್ ಆಗಿರುವುದರಿಂದ ಈ ಭಾಗವು ಹೊರಟು ಹೋಗುತ್ತದೆ ಆದ್ದರಿಂದ ನಾನು 04π ಗೆ ಸಮಾನವಾಗಿರಲು ನಮ್ಮ ಸಂದರ್ಭದಲ್ಲಿ ಕರ್ಲ್ ನೊಂದಿಗೆ ಉಳಿದಿದ್ದೇನೆ ನಾನು ಹಿಂತಿರುಗಿ ಮತ್ತು ಪರಿಶೀಲಿಸುತ್ತೇನೆ ಮೈನಸ್ m ಡಾಟ್ ಡೆಲ್ B ನಲ್ಲಿ ಕಾರ್ಯನಿರ್ವಹಿಸುತ್ತದೆ A04π m

rr3 ಆದ್ದರಿಂದ ಇದು ಹೊರಹೋಗುತ್ತದೆ ಆದ್ದರಿಂದ ನಾನು Br04π m rr3 ಕಾರ್ಯನಿರ್ವಹಿಸುವುದಕ್ಕೆ ಸಮನಾಗಿರುತ್ತದೆ ಇಲ್ಲಿ m mx∂xmy∂ymz∂z ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ನಾವು ಇದನ್ನು ಲೆಕ್ಕಾಚಾರ ಮಾಡೋಣ ನಾವು ನಿಯಮಗಳಲ್ಲಿ ಒಂದನ್ನು ಲೆಕ್ಕಾಚಾರ ಮಾಡೋಣ ಮತ್ತು ಅದು ನಮಗೆ ಇತರ ಪದಗಳು ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ನೀಡುತ್ತದೆ

rr3 m

xxx2y2z252 322xyyx2y2z252 322xzzx2y2z252 ಆದ್ದರಿಂದ ನಾವು ಲೆಕ್ಕಾಚಾರ ಮಾಡೋಣ ಅದು mx∂xrr3mx∂xxxyyzzx2y2z232mxxx2y2z232 322x xxx2y2z252 322xyyx2y2z252 322xzzx2y2z252 ಈ ಪದವು z ನ ವ್ಯತ್ಯಾಸದಿಂದ x ಚದರ ಮತ್ತು y ವರ್ಗ ಮತ್ತು z ಚದರ ಪದದ ವ್ಯತ್ಯಾಸದಿಂದ ಬಂದಿದೆ ಎರಡನೆಯ ಪದ ಇಲ್ಲಿ ಈ ಪದವು ಈ y ಪದದ ವ್ಯತ್ಯಾಸದಿಂದ ಬಂದಿದೆ ಮತ್ತು ಮೊದಲ ಎರಡು ಪದಗಳು ಮೊದಲನೆಯ ವ್ಯತ್ಯಾಸದಿಂದ ಬಂದಿದೆ xxxxyyzzr5mxxr3 3m

zzrr5 ಹಾಗಾಗಿ ಇದನ್ನು mx∂xrr3mxxr3 3m xxxxyyzzr5mxxr3 3m xxrr5 ಮತ್ತು my∂yrr3myyr3 3m zzrr5 ಕೊಡುತ್ತದೆ ನಾನು ಮೊದಲ ಪದವನ್ನು ಬರೆಯುತ್ತೇನೆ ಅದು ಏನು ಮೊದಲ ಪದ m rr3 ಆದರೆmx∂xrr3mxxr3 3m xxxxyyzzr5mxxr3 3m xxrr5 ಇದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದರೆ ನಾವುA04πmrr3 04πm rr3 ಎಂದು ಪಡೆದುಕೊಂಡಿದ್ದೇವೆr≠0 04πmr3 3m rr mr3 r ಗೆ ಸಮನಾಗಿರುವುದಿಲ್ಲ ಮತ್ತು ಇದು 04πm rr3 ಎಂದು ಬರೆಯಬಹುದು ಮತ್ತೆ ಯುನಿಟ್ ವೆಕ್ಟರ್ r ಆದ್ದರಿಂದ ನಾನು 04π3m rr mr3 ನೊಂದಿಗೆ ಉಳಿದಿದ್ದೇನೆ ಇದು ಕೇಂದ್ರದಲ್ಲಿ ಕುಳಿತಿರುವ ಬಿಂದು ದ್ವಿಧ್ರುವಿಗೆ B ಯಂತೆಯೇ ಅದೇ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ನಾವು ತೋರಿಸಿರುವುದು ಏನೆಂದರೆ ಮೂಲದಲ್ಲಿ ಒಂದು ಬಿಂದು ದ್ವಿಧ್ರುವಿ m ಕುಳಿತಿದ್ದರೆ ಇದು ನನಗೆ ವೆಕ್ಟರ್ ಕ್ಷೇತ್ರವನ್ನು ನೀಡುತ್ತದೆ r Ar04πmrr3 ಆಗಿರುತ್ತದೆ ಮತ್ತು ಇದು ಸ್ಥಾಯೀವಿದ್ಯುತ್ತಿನ ಸಂದರ್ಭದಲ್ಲಿ ನಾವು ಹೊಂದಿದ್ದಷ್ಟೇ ಪ್ರಮುಖ ಸಂಬಂಧವಾಗಿದೆ ಅಲ್ಲಿ ನಾವು ಈ ಮೂಲದಲ್ಲಿ ಕುಳಿತಿರುವ ವಿದ್ಯುತ್ ದ್ವಿಧ್ರುವಿಯ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ಹೊಂದಿದೆ ಈಗ ಇದನ್ನು ಬಳಸಿಕೊಂಡು ನಾವು ಮೊದಲು ಸಂಖ್ಯೆ 1 ಒಂದು ಸಣ್ಣ ಕರೆಂಟ್ ಸಾಗಿಸುವ ಲೂಪ್ ಅನ್ನು ತೋರಿಸಲು ಹೋಗುತ್ತೇವೆ ಚಿಕ್ಕದಾಗಿದೆ ಎಂಬುದನ್ನು ನಾನು ನಿರ್ದಿಷ್ಟಪಡಿಸುತ್ತೇನೆ ಇದು ಮ್ಯಾಗ್ನೆಟಿಕ್ ದ್ವಿಧ್ರುವಿಗೆ ಸಮನಾಗಿರುತ್ತದೆ m ಪ್ರಸ್ತುತ ಸಮಯಕ್ಕೆ ಸಮಾನವಾಗಿರುತ್ತದೆ ಲೂಪ್ ನ A ಇರುವ ಪ್ರದೇಶ ಅಲ್ಲಿ A ಅನ್ನು ಮತ್ತೆ ಪ್ರಸ್ತುತ ದಿಕ್ಕಿನಿಂದ ನೀಡಲಾಗುತ್ತದೆ ಪ್ರಸ್ತುತ ದಿಕ್ಕು ಅಪ್ರದಕ್ಷಿಣಾಕಾರವಾಗಿದ್ದರೆ A ಹೊರಬರುತ್ತದೆ ಪ್ರಸ್ತುತ ಕ್ರಿಯೆಯು ಪ್ರದಕ್ಷಿಣಾಕಾರವಾಗಿದ್ದರೆ ಪ್ರದೇಶವು ಒಳಗೆ ಹೋಗುತ್ತದೆ ನಾವು ಈ ಕಾರಣದಿಂದಾಗಿ ವೆಕ್ಟರ್ ವಿಭವವನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ವೆಕ್ಟರ್ ವಿಭವವು ಈ ರೀತಿಯ ಮ್ಯಾಗ್ನೆಟಿಕ್ ದ್ವಿಧ್ರುವಿಯಿಂದ ಹೊರಬರುವಂತೆ ಹೋಗುತ್ತದೆ ಎಂದು ತೋರಿಸುತ್ತದೆ ಆದ್ದರಿಂದ ಪ್ರಸ್ತುತ ವಿತರಣೆಗಾಗಿ Ar04πjr|r r|dV ಎಂದು ನೀಡಲಾಗಿದೆ ನಾವು ಕರೆಂಟ್ ಒಯ್ಯುವ ತಂತಿಯನ್ನು ತೆಗೆದುಕೊಳ್ಳೋಣ ಅದನ್ನು ಸ್ವಲ್ಪ ದಪ್ಪವಾಗಿಸೋಣ ಮತ್ತು ಈ ಅಡ್ಡ ವಿಭಾಗವನ್ನು ಕೊನೆಯ ಬಿಂದು A ನಲ್ಲಿ ಬಿಡಿ ಮತ್ತು ಇದು ಪ್ರಸ್ತುತ ದಿಕ್ಕು d l ಆಗಿದೆ ಆದ್ದರಿಂದ ಈಗ ಮೊದಲು ನಾವು I ನಿಂದ j ಗೆ ಬಂದಿದ್ದೇವೆ ಎಂದು ನಿಮಗೆ ನೆನಪಿದೆ ಈಗ ನಾನು ಇದರಿಂದ I ಗೆ ಹಿಂತಿರುಗುತ್ತೇನೆ ಆದ್ದರಿಂದ ನಾನು ಇದನ್ನು Ar04πjr|r r|dV ಎಂದು ಬರೆಯಲಿದ್ದೇನೆ ಅಡ್ಡ ವಿಭಾಗೀಯ ಪ್ರದೇಶವನ್ನು 04πjr adl|r r| ಇಲ್ಲಿ ತೋರಿಸಿದ್ದೇನೆ ಈಗ ನಾನು ಇಲ್ಲಿಂದ ಈ ವೆಕ್ಟರ್ ಚಿಹ್ನೆಯನ್ನು ತೆಗೆದುಕೊಳ್ಳಲಿದ್ದೇನೆ ಏಕೆಂದರೆ A ಎಂಬುದು ಪ್ರಸ್ತುತ ಸಾಗಿಸುವ ದಿಕ್ಕಿಗೆ ಲಂಬವಾಗಿರುವ ಅಡ್ಡ ವಿಭಾಗೀಯ ಪ್ರದೇಶ I ಆಗಿದೆ ಹಾಗಾಗಿ ನಾನು ಇದನ್ನು 0I4πdl|r r|ಎಂದು ಬರೆಯಬಹುದು ಆದ್ದರಿಂದ r ನಲ್ಲಿ ಪ್ರಸ್ತುತ ಸಾಗಿಸುವ ತಂತಿ 04πdl|r r| ಈಗ ಸ್ಟೋಕ್ಸ್ ಪ್ರಮೇಯವನ್ನು ಬಳಸಿಕೊಂಡು ಒಂದು ಕ್ಲೋಸ್ ಸರ್ಕ್ಯೂಟ್ ನಲ್ಲಿನ ಒಂದು ಫಂಕ್ಷನ್ f ಅನ್ನು dl ಬಾರಿ ತೋರಿಸಬಹುದು ಆ ಕ್ಷೇತ್ರದ d ds x f ಗೆ ಸಮನಾಗಿರುತ್ತದೆ ಇದು ಮೇಲ್ಮೈ ಮೇಲೆ ಅವಿಭಾಜ್ಯವಾಗಿದೆ ಆದ್ದರಿಂದ ನಾನು ಇದನ್ನು ಅನ್ವಯಿಸುತ್ತೇನೆ ಇದನ್ನು ನಾನು ನಿಮಗೆ ಪರಿಹರಿಸಲು ಅಸೈನ್ಮೆಂಟ್ ಸಮಸ್ಯೆಯಾಗಿ ನೀಡುತ್ತೇನೆ ಆದರೆ ಸಲ್ಲಿಸಲು ಅಲ್ಲ ನನ್ನ ಬಳಿ Ar04πjr|r r|dV04πjr adl|r r|0I4πdl|r r| ಗೆ ಸಮನಾಗಿರುತ್ತದೆ ಮತ್ತೊಮ್ಮೆ Ar ಬರೆಯುತ್ತೇನೆ ಅದು 04πIds×r rr r3 ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಅವಿಭಾಜ್ಯಕ್ಕೆ ಸಂಬಂಧಿಸಿದಂತೆ ಗ್ರೇಡಿಯಂಟ್ ಆಗಿದೆ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ನಾನು ಈ ಕರೆಂಟ್ ಲೂಪ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಕರೆಂಟ್ ಪ್ರದಕ್ಷಿಣಾಕಾರವಾಗಿ ಹೋಗುತ್ತಿದೆ ಎಂದು ಹೇಳಿದರೆ ಒಳಗೆ ಹೋಗುತ್ತಿರುವಂತೆ ಎಲ್ಲೆಲ್ಲಿಯೂ ds ತೆಗೆದುಕೊಳ್ಳುತ್ತಿದ್ದೇನೆ ಹಾಗಾಗಿ ಅದನ್ನು ಬಲಬದಿಯ ಸಮಾವೇಶದಿಂದ ನೀಡಲಾಗಿದೆ Ar04πIds×r rr r304πIds×r rr r3 ಈಗ ನಾವು ಈ ಲೂಪ್ ತುಂಬಾ ಚಿಕ್ಕದಾಗಿದೆ ಎಂದು ತೆಗೆದುಕೊಳ್ಳೋಣ ಮತ್ತು ಚಿಕ್ಕದಾಗಿದೆ ಎಂಬುದರ ಅರ್ಥವೇನು ಅಂದರೆ r ಅವಿಭಾಜ್ಯ ಪ್ರಮಾಣವು ಯಾವಾಗಲೂ ಹೆಚ್ಚು r ಗಿಂತ ಕಡಿಮೆ ಇರುತ್ತದೆ ನಂತರ ಮೊದಲ ಅಂದಾಜಿನಂತೆ ನಾನು r ಅವಿಭಾಜ್ಯವನ್ನು ನಿರ್ಲಕ್ಷಿಸುವ ಮೂಲಕ ಈ ಸಂಪೂರ್ಣ ವಿಷಯವನ್ನು ಬರೆಯಬಹುದು ಏಕೆಂದರೆ Ar04πIds×r rr r304πIds×r rr r3 ಆದ್ದರಿಂದ r ಮೇಲೆ ಅವಲಂಬಿತವಾಗಿಲ್ಲ ನನಗೆ ಲೂಪ್ ನ ಒಟ್ಟು ಪ್ರದೇಶವನ್ನು ನೀಡುತ್ತದೆ ಆದ್ದರಿಂದ ನಾನು ತೋರಿಸಿದ್ದು ಏನೆಂದರೆ ನಾನು ಈ ಎಲ್ಲಾ ವೆಕ್ಟರ್ ಗುರುತುಗಳನ್ನು ಬಳಸುತ್ತಿದ್ದರೆ ನನ್ನ ಬಳಿ ಪ್ರಸ್ತುತ ಸಾಗಿಸುವ ಲೂಪ್ ಇದ್ದರೆ ಅದು ಚಿಕ್ಕದಾಗಿದ್ದರೆ Ar04πIarr3 ಎಂದು ನೀಡಲಾಗುತ್ತದೆ ಇಲ್ಲಿ r ಎಂಬುದು ಲೂಪ್ ನಿಂದ ದೂರವಾಗಿದೆ